ಲೋಡ್ ಫ್ಲೋ ಅಧ್ಯಯನಗಳುಮುಂದುವರಿದ ಭಾಗ ಸರಿ ಮುಂದಿನ 36ನೇ ಸಮೀಕರಣರಲ್ಲಿ Pki ಆಗಿತ್ತು ಮತ್ತು ಅದು Pik ಆಗಿದೆ ಇದೀಗ Pki ಸರಿಯಲ್ಲವೇ Pki Vk2|Yik|θik|Vi||Vk||Yik|ik ki ಆದ್ದರಿಂದ ಈ ವಿಷಯದ ಅಭಿವ್ಯಕ್ತಿ ಇದು ಈ ಅಭಿವ್ಯಕ್ತಿಯಲ್ಲಿ k 2 i 1 ನ್ನು ಆದೇಶಿಸಿದಾಗ P21 ಅನ್ನು ಸಹ ಕಂಡುಹಿಡಿಯಬಹುದು ನೀವು ಹಾಗೆ ಮಾಡಿದರೆ ಅದು P21ರ ಅಭಿವ್ಯಕ್ತಿಯಾಗಿರುತ್ತದೆ ಆಗ ಸಮೀಕರಣ 36 ಸರಿಯಾಗಿರುತ್ತದೆ ಆದ್ದರಿಂದ ಇದರರ್ಥ ನೀವು ಎಲ್ಲಾ ನಿಯತಾಂಕಗಳನ್ನು ಇಲ್ಲಿ ಹಾಕಿದಾಗ P21 ಅಂದರೆ ಮೈನಸ್ 1 744 ಪರ್ ಯುನಿಟ್ ಮೆಗಾವಾಟ್ ಅಥವಾ ಮೈನಸ್ 174 45 ಮೆಗಾವ್ಯಾಟ್ ಗೆ ಸಮನಾಗಿರುತ್ತದೆ ನೀವು P12 ಅನ್ನು ಇಲ್ಲಿ ನೋಡಿದರೆ 181 89 ಮೆಗಾವ್ಯಾಟ್ ಇದರರ್ಥ ಪಾಸಿಟಿವ್ ಎಂದರೆ ವಿದ್ಯುತ್ 1 ರಿಂದ 2ಕ್ಕೆ ಹರಿಯುತ್ತಿದೆ ಮತ್ತು ಇಲ್ಲಿ P21 ನಲ್ಲಿ ಅದು −174 4 ಮೆಗಾವ್ಯಾಟ್ ಆಗಿದೆ ಆಗ ನಿಜವಾಗಿ ಹರಿಯುವ ಶಕ್ತಿ ಏಕೆ 1 ರಿಂದ 2 ತೋರಿಸುತ್ತಿದೆಯೆಂದರೆ P21 ಋಣಾತ್ಮಕವಾಗಿರುತ್ತದೆ ಇದರ ಅರ್ಥ P21 ಇದು P1 ಆಗಿದ್ದು ಇದಕ್ಕೆ 1 8 ಇದು 181 89 ಆಗಿದ್ದು ಇದು ಪ್ರತಿರೋಧಕ ನಷ್ಟ ದ ವ್ಯತ್ಯಾಸವನ್ನು ಸೂಚಿಸುತ್ತದೆ ಇದರ ವಿವರ ನಂತರ ನೋಡುತ್ತೇವೆ ಆದ್ದರಿಂದ ಅದೇ ರೀತಿ P21 ಮತ್ತು P31 ನ್ನು ಒಂದೇ ಸಮೀಕರಣದಲ್ಲಿ 36 ನೋಡಿದಾಗ k 3 i 1 ನೀವು ಈ ಎಲ್ಲಾ ನಿಯತಾಂಕಗಳನ್ನು ಹಾಕಿದರೆ P31 ಕೂಡ −1 95 ಯುನಿಟ್ ಮೆಗಾವ್ಯಾಟ್ಗೆ ಆಗುತ್ತದೆ ಆದ್ದರಿಂದ ಇದರರ್ಥ ವಿದ್ಯುತ್ ಶಕ್ತಿಯ ಹರಿಯುವ ನಿಜವಾದ ಅವಧಿ 1 ರಿಂದ 3 ಆಗಿರುತ್ತದೆ ಏಕೆಂದರೆ ಇಲ್ಲಿ ಋಣಾತ್ಮಕ ಚಿನ್ಹೆ ಬರುತ್ತದೆ ಆದ್ದರಿಂದ ಮುಂದಿನ P32 ಅನ್ನು ಇದೇ ರೀತಿ ನೀವು ಸರಿಯಾಗಿ ಲೆಕ್ಕಾಚಾರ ಮಾಡಬಹುದು ಇದನ್ನು ನೀವು ಅದೇ ಸಮೀಕರಣದಲ್ಲಿ ಬಳಸಬಹುದು ಮತ್ತು ನಿಮ್ಮ k 3 i 2 ಇವುಗಳನ್ನು ವಿಸ್ತರಿಸಿ ಮತ್ತು ನೀವು ಏನು ಹೇಳಬಯಸುತ್ತಿರೋ ಅದನ್ನು ಹಾಕಿ ಮತ್ತು ಅಲ್ಲಿ ನೀವು ಎಲ್ಲಾ ಮೌಲ್ಯಗಳನ್ನು ಇರಿಸಿದಾಗ P3249 6 ಮೆಗಾವ್ಯಾಟ್ ಪಡೆಯಬಹುದು ಈ ಎಲ್ಲಾ ಫಲಿತಾಂಶಗಳು ಎರಡನೇ ಪುನರಾವರ್ತನೆಯ ನಂತರ ಮಾತ್ರ ಈಗ 1 2 1 3 ಮತ್ತು 2 3 ನೇ ಸಾಲಿನಲ್ಲಿ ನಿಜವಾದ ವಿದ್ಯುತ್ ನಷ್ಟವಾಗಿದೆ ಆದ್ದರಿಂದ PLOSS 12 ವಾಸ್ತವವಾಗಿ ನಾವು ಮೊದಲು ತಿಳಿದ P ಸಮನಾಗಿರುತ್ತದೆ ನಿಮ್ಮ ಸಾಲಿನ ಸ್ಥಳ P12P21 ಅದು 181 89 174 4 ಅಂದರೆ 7 49 ಮೆಗಾವ್ಯಾಟ್ ಅದೇ ರೀತಿ PLOSS 13 ಅಂದರೆ P13P31200−195 ಇದು 5 ಮೆಗಾವ್ಯಾಟ್ ಆಗಿದೆ ಮತ್ತು PLOSS 23 ಅಂದರೆ P23 P32 ಇದು −49 03 49 6 0 57 ಮೆಗಾವ್ಯಾಟ್ ಆಗಿದೆ ಆದ್ದರಿಂದ ಎರಡನೆಯ ಪುನರಾವರ್ತನೆ ನಂತರ ಆದ ನಷ್ಟದ ಫಲಿತಾಂಶವೇ ನಿಜವಾದ ವಿದ್ಯುತ್ ನಷ್ಟ ಅದೇ ರೀತಿ ಪ್ರತಿಕ್ರಿಯಾತ್ಮಕ ಲೈನ್ ವಿದ್ಯುತ್ ಹರಿವುಗಳನ್ನು 35 ಮತ್ತು 37 ರ ಸಮೀಕರಣದಿಂದ ಲೆಕ್ಕ ಹಾಕಿದ್ದೇವೆ ಆದ್ದರಿಂದ Q ಯಂತೆ Qik ಅಭಿವ್ಯಕ್ತಿಯನ್ನು ಸಮೀಕರಣ 35 ರಲ್ಲಿ ನೀಡಲಾಗಿದೆ ಆದ್ದರಿಂದ ಅಲ್ಲಿ ನೀವು ಕೇವಲ i 1 k 2 ಮತ್ತು ಈ ಅಭಿವ್ಯಕ್ತಿಯಿಂದ ಮತ್ತು ಈ ಎಲ್ಲಾ ನಿಯತಾಂಕಗಳನ್ನು ಹಾಕಿದರೆ ನಿಮಗೆ Q12 ಸಿಗುತ್ತದೆ ಅದು ನಿಜವಾಗಿ 0 8948 ಪವರ್ ಯುನಿಟ್ ಮೆಗಾ Varಗೆ ಸಮವಾಗಿರುತ್ತದೆ ಅದನ್ನು 100ರಿಂದ ಗುಣಿಸಬೇಕು 100 MVA ಬೇಸ್ಆಗಿದೆ ಆದ್ದರಿಂದ 89 48 Mega Var ಸರಿಯಿದೆ ಅದೇ ರೀತಿ Q13 ಸಹ ನೀವು ಎಲ್ಲಾ ಮೌಲ್ಯಗಳನ್ನು ಹಾಕಿ ಲೆಕ್ಕಾಚಾರ ಮಾಡಿದಾಗ Q13 ಯು108 8 Mega Var ಆಗಿದೆ ಆದ್ದರಿಂದ ಅದೇ ರೀತಿ Q23 ಅನ್ನು ಸಹ ಲೆಕ್ಕಾಚಾರ ಮಾಡುತ್ತೀರಿ ಈ ಎಲ್ಲವನ್ನು ನಾನು ನೇರವಾಗಿ ಮತ್ತೆ Q23 ಗಾಗಿ ಸೂತ್ರವನ್ನು ಬರೆಯುತ್ತಿಲ್ಲ ಅದನ್ನು ನೀವು ನಿಮ್ಮದೇ ಆದ ರೀತಿಯಲ್ಲಿ ಮಾಡಬಹುದು ಆದ್ದರಿಂದ ಈ ಎಲ್ಲಾ ವಿಷಯಗಳು ನಾನು ಸರಿಯಾಗಿ ವಿವರಿಸಲ್ಪಟ್ಟ ವಿವರಗಳಾಗಿವೆ ನೀವು ಇದನ್ನು ಮಾಡಬಹುದು ಆದ್ದರಿಂದ Q2 Q23 ಯು −47 46 ಮೆಗಾ ವರ್ ಆಗಿರುತ್ತದೆ ಈಗ ಅದೇ ರೀತಿ 37 ರ ಸಮೀಕರಣದಿಂದ Qki ಅನ್ನು ನೋಡಬಹುದಾಗಿದೆ Qki Vk2|Yik| θik|Vi||Vk||Yik|ik ki Vk|2Yik0| Qik ಮತ್ತು ಅದು Qki ಇವುಗಳನ್ನು 37 ನೇ ಅಭಿವ್ಯಕ್ತಿಗೆ ನೀಡಲಾಗಿದೆ ಆದರೆ ಇಲ್ಲಿ ಚಾರ್ಜಿಂಗ್ ಅಡ್ಮಿಟೆನ್ಸ್ ವನ್ನು ಪರಿಗಣಿಸಲಾಗುವುದಿಲ್ಲ ಎಂಬುದನ್ನು ಗಮನಿಸಿ ಆದ್ದರಿಂದ ಇದು 0 ಆಗಿರುತ್ತದೆ Qik Qki ಮತ್ತು Q21 ಗೆ ಸಹ ಚಾರ್ಜಿಂಗ್ ಅಡ್ಮಿಟೆನ್ಸ್ 0 ಆಗಿರುತ್ತದೆ ಆದರೆ ನೀವು ಅದನ್ನು ಸರಿಯಾಗಿ ಪರಿಗಣಿಸಿಲ್ಲ ಆದ್ದರಿಂದ ನೀವು Q21 ಅನ್ನು ಸಮೀಕರಣ 37ನ್ನು ಬಳಸಿಕೊಂಡು ಲೆಕ್ಕ ಹಾಕಿದರೆ ಅದು −74 6 ಮೆಗಾವ್ಯಾಟ್ ಬರುತ್ತಿದೆ ಅದೇ ರೀತಿ Q31 ನೀವು ಆಗಾಗ್ಗೆ ಸಬ್ಸ್ಟೇಷನ್ ಅನ್ನು ಲೆಕ್ಕಾಚಾರ ಮಾಡುವಾಗ ನಿಮಗೆ −94 69 ಮೆಗಾ ವರ್ ಸಿಗುವುದು ಸರಿಯಲ್ಲವೇ ಆದ್ದರಿಂದ ನಂತರ ನೀವು Q32 ಲೆಕ್ಕ ಹಾಕುತ್ತೀರಿ ಮತ್ತೆ ಅದೇ ಅಭಿವ್ಯಕ್ತಿಯಲ್ಲಿ ಎಲ್ಲಾ ಮೌಲ್ಯಗಳನ್ನು ಮತ್ತೆ ಅಭಿವ್ಯಕ್ತಿ ಗಳನ್ನು ಬರೆಯುವ ಅವಶ್ಯಕತೆ ಇಲ್ಲಈ ಆದ್ದರಿಂದ ಇದು ಮುಂದೆ ಬರುವ Q32 ವು 48 66 ಮೆಗಾ ವರ್ ಗೆ ಸಮಾನವಾಗಿರುತ್ತದೆ ಈಗ ಲೈನ್ 1 2 1 3 ಮತ್ತು 2 3 ನೇ ಲೈನ್ ನಲ್ಲಿ ಪ್ರತಿಕ್ರಿಯಾತ್ಮಕ ವಿದ್ಯುತ್ ನಷ್ಟಗಳು ಮೊದಲಿನಂತೆಯೇ ಇರುತ್ತವೆ ಆದ್ದರಿಂದ QLOSS 12 Q12 Q21 ಆದ್ದರಿಂದ ನೀವು 14 88 ಮೆಗಾ Var ಪಡೆಯುತ್ತೀರಿ ಆದ್ದರಿಂದ QLOSS 13 Q13 Q31 ನಿಮಗೆ 14 11 ಮೆಗಾ Var ಸಿಗುತ್ತದೆ ಮತ್ತು QLOSS 23 Q23 Q32 ಅದು 1 20 ಮೆಗಾ Var ಆಗಿ ಸಿಗುತ್ತದೆ ಮೇಲೆ ನೀಡಲಾದ ಎಲ್ಲಾ ಫಲಿತಾಂಶಗಳನ್ನು ಎರಡನೇ ಪುನರಾವರ್ತನೆಯ ನಂತರ ಲೆಕ್ಕಹಾಕಲಾಗುತ್ತದೆ ಎಂಬುದನ್ನು ಗಮನಿಸಿ ಅದು ಒಮ್ಮುಖದ ಫಲಿತಾಂಶವಲ್ಲ ನೀವು ಹೆಚ್ಚಿನ ಸಂಖ್ಯೆಯ ಪುನರಾವರ್ತನೆಯನ್ನು ಮಾಡಬೇಕಾಗಿದೆ ಆದ್ದರಿಂದ ನಾನು ಹೇಳಿದ ಒಮ್ಮುಖ ಕಾರ್ಯವಿಧಾನವನ್ನು ನೀವು ಸರಿಯಾಗಿ ತಿಳಿದಿದ್ದೀರಿ ಮುಂದೆ ಇದು ಎಲ್ಲಾ ಬಸ್ಗಳು ನಿಮ್ಮ PQ ಪ್ರಕಾರದ ಬಸ್ಗಳು ಎಂದು ನಾನು ಪರಿಗಣಿಸುವ ಉದಾಹರಣೆಯಾಗಿದೆ ಈಗ ಮುಂದಿನ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇನೆ ಅದರಲ್ಲಿ ನಾನು PV ಬಸ್ಸನ್ನು ಸಹ ಪರಿಗಣಿಸುತ್ತೇನೆ ಮತ್ತು ಗೌಸ್ ಸೀಡೆಲ್ ವಿಧಾನದಲ್ಲಿ ನಾವು PV ಬಸ್ಸನ್ನು ಹೊಂದಿಸಿಕೊಳ್ಳಬಹುದು ಎಂದು ನೀವು ನೋಡಬಹುದು ಗೌಸ್ ಸೀಡೆಲ್ ವಿಧಾನದ ನಂತರ ನಾವು ನ್ಯೂಟನ್ ರಾಫ್ಸನ್ ವಿಧಾನಕ್ಕೆ ಬರುತ್ತೇವೆ ಮತ್ತು ಲೋಡ್ ಡಿಕಪಲ್ ಕಪಲ್ ಮತ್ತು ಫಾಸ್ಟ್ ಡಿಕಪಲ್ ರೀತಿಯಾಗಿ ಹರಿಯುತ್ತದೆ ಮತ್ತು ನಂತರ ನೀವು ಟ್ರಾನ್ಸಫಾರ್ಮರ್ ಕ್ಯಾಪ್ಚರ್ಗಾಗಿ ಟ್ರಾನ್ಸಫಾರ್ಮರ್ ಪ್ರಾತಿನಿಧ್ಯ ಪೈ ಮಾದರಿಯನ್ನು ನೋಡುತ್ತೀರಿ ಮತ್ತು ಇದನ್ನು ನಾನು ನಂತರದ ಅಧ್ಯಯನದಲ್ಲಿ ನಿಮಗೆ ವಿವರಿಸುತ್ತೇನೆ ಆ ಲೋಡ್ ಫ್ಲೋ ಅಧ್ಯಯನದಲ್ಲಿ P ಮತ್ತು PQV ಬಸ್ ಹೊಂದಿಸಿಕೊಳ್ಳಬಹುದು ಮತ್ತು ಅದರ ಮಹತ್ವ ಏನು ಎಂದು ಅಧ್ಯಯನ ಮಾಡಬಹುದು ಆದ್ದರಿಂದ ಮುಂದಿನ ಉದಾಹರಣೆಯೆಂದರೆ ನಾವು ಈಗಾಗಲೇ ತೆಗೆದುಕೊಂಡ ಅದೇ ಡೇಟಾದಲ್ಲಿ ಒಂದು ವಿಷಯವನ್ನು ಬಿಟ್ಟು ನಿಜವಾಗಿ ಈ ಸಂದರ್ಭದಲ್ಲಿ ನಿಧಾನಗತಿಯ ಬಸ್ ಬಸ್ 3 PQ ಬಸ್ ಆಗಿದ್ದು ಅದು ಹಿಂದಿನ ಅದೇ ಲೋಡ್ ಡೇಟಾ 138 6 ಮೆಗಾವ್ಯಾಟ್ನ ಮತ್ತು ಪ್ರತಿಕ್ರಿಯಾತ್ಮಕ ಲೋಡ್ 45 2 ಮೆಗಾ ವರ್ ಸರಿಯಾಗಿದೆ ಮತ್ತು ಇದು PV ಬಸ್ ಆಗಿದೆ ಆದ್ದರಿಂದ ಇಲ್ಲಿ ಬಸ್ 2 ವಿದ್ಯುತಾವೇಶ ಪ್ರಮಾಣಕ್ಕಾಗಿ PV ಬಸ್ P ಅನ್ನು ನಿರ್ದಿಷ್ಟಪಡಿಸಬೇಕು ಮತ್ತು ವಿದ್ಯುತಾವೇಶದ ಪ್ರಮಾಣವನ್ನು ನಿರ್ದಿಷ್ಟಪಡಿಸಬೇಕು ಆದ್ದರಿಂದ ಪ್ರತಿ ಯೂನಿಟ್ಗೆವಿದ್ಯುತಾವೇಶ ಪ್ರಮಾಣ V2 1 0 ಅನ್ನು ನಿರ್ದಿಷ್ಟಪಡಿಸಲಾಗಿದೆ ಮತ್ತು 305 6 ಮೆಗಾವ್ಯಾಟ್ ಲೋಡ್ ಮಾಡಿದಾಗ Pg2 ಸಹ 50 ಮೆಗಾವ್ಯಾಟ್ ಆಗಿದೆ ಆದರೆ ಈ ವಿಷಯವನ್ನು ಸರಿಯಾಗಿ ಉಲ್ಲೇಖಿಸಲಾಗಿದೆ ಎಂದು ಈಗಾಗಲೇ ನಿಮಗೆ ತಿಳಿದಿದೆ ಇದರರ್ಥ PV ಬಸ್ ಎಂದರೆ ನೀವು Q ಎಂದು ಯಾವುದನ್ನು ಕರೆಯುವಿರೋ ಆ Q ನೀಡಲಾಗಿಲ್ಲ ಅದನ್ನು ನೀವು ಕಂಡುಹಿಡಿಯಬೇಕು ಹಾಗಾಗಿ PQ ಬಸ್ ನಲ್ಲಿ V ಮತ್ತು 𝛅𝛅 ತಿಳಿದಿಲ್ಲವಾದ್ದರಿಂದ ಇದರಲ್ಲಿ V3 ಮತ್ತು 𝛅 ನ್ನು ಕಂಡುಹಿಡಿಯಬೇಕು ಮತ್ತು ಈ ಬಸ್ಗಾಗಿ Q ಮತ್ತು 𝛅2 ಸಿಗಲೇಬೇಕು ಏಕೆಂದರೆ ವಿದ್ಯುತ್ ಆವೇಶ ಪ್ರಮಾಣವು ನಿರ್ದಿಷ್ಟಪಡಿಸಲಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಪುನರಾವರ್ತನೆ ಎಂದು ಕರೆಯುವುದನ್ನು ಮಾತ್ರ ನಾವು ತೋರಿಸುತ್ತೇವೆ ಅದನ್ನು ಪರಿಶೀಲಿಸಲು 2 ಅಥವಾ 3 ಪುನರಾವರ್ತನೆಗಳನ್ನುಮಾಡಬೇಕಾಗುವುದುಆದರೆ ಯಾವುದೇ Q ಮಿತಿಯನ್ನು ಇಲ್ಲಿ ಪರಿಗಣಿಸಲಾಗುವುದಿಲ್ಲ ವಿಷಯಗಳನ್ನು ಹೇಗೆ ಸರಿಯಾಗಿ ಮಾಡಬಹುದು ಎಂಬುದನ್ನು ತಿಳಿಯಬಹುದು ಆದ್ದರಿಂದ PL2 PL2 ಗೆ 305 6 ಮೆಗಾವ್ಯಾಟ್ ನೀಡುವ ಮೊದಲು Pg2 ಯು 50 ಮೆಗಾವ್ಯಾಟ್ ಆಗಿದೆ ಆದ್ದರಿಂದ P2 Pg2 − PL2 −255 6 ಮೆಗಾವ್ಯಾಟ್ ಅಲ್ಲಿ P2 2 556 ಪವರ್ ಯೂನಿಟ್ ಮೆಗಾವಾಟ್ ಮೊದಲಿನಂತೆಯೇ ಇದೆ ಮತ್ತು ಅದೇ ರೀತಿ ಇದು ಮತ್ತೆ 3 ಬಸ್ ಸಮಸ್ಯೆ ಆದ್ದರಿಂದ ಅದೇ ರೀತಿ P3 Pg3 − PL3ಹಾಗಾಗಿ ಬಸ್ 3ಗೆ ಯಾವುದೇ ಜೆನೆರೇಟರ್ ಇಲ್ಲ ಹಾಗಾಗಿ 0−138 6 ಮೆಗಾವ್ಯಾಟ್ ಆದಾಗ −138 6 ಮೆಗಾವ್ಯಾಟ್ ಆಗುತ್ತದೆ ಇದನ್ನು 100 ರಿಂದ ಭಾಗಿಸಿದಾಗ ನಾನು ಅದನ್ನು 100 ರಿಂದ ಭಾಗಿಸುತ್ತಿಲ್ಲ ಆದರೆ ನೀವು 100ರಿಂದ ಭಾಗಿಸಿದರೆ ಅದು h 100 MVA ಬೇಸ್ ಆಗುತ್ತದೆ ಆದ್ದರಿಂದ ಅದು−1 386 ವಿದ್ಯುತ್ ಘಟಕ ಮೆಗಾವ್ಯಾಟ್ ಆಗುತ್ತದೆ ಅದೇ ರೀತಿ Q3 ಸಹ Qg3 − QL3 ಎಂದರೆ−45 2 ಮೆಗಾ ವರ್ ಆದ್ದರಿಂದ 100 ರಿಂದ ಭಾಗಿಸಿದಾಗ ಅದು −0 452 ಪವರ್ ಯೂನಿಟ್ ಮೆಗಾ ವರ್ ಆಗಿರುತ್ತದೆ ಸ್ಲಾಕ್ ಬಸ್ ವೋಲ್ಟೇಜ್ ಸಹ ಇದೇ ಆಗಿರುತ್ತದೆ 1 05 j0 ಈಗ PV ಬಸ್ ನ ಪ್ರಮಾಣವೆಂದರೆ ವೋಲ್ಟೇಜ್ ಪ್ರಮಾಣ V2 1 ಅಂದರೆ V2 0 ವಾಸ್ತವವಾಗಿ ನೀವು ಇದನ್ನು 1 j 0 ಹೀಗೆ ತೆಗೆದುಕೊಳ್ಳಬಹುದು ಈ ಸಂದರ್ಭದಲ್ಲಿ ಏನು ಮಾಡವಹುದೆಂದರೆ ಅದನ್ನು ಪರಿಹರಿಸುವ ರೀತಿಯಲ್ಲಿ ಪ್ರಯತ್ನಿಸಿ ಅದರ ವಿಶಿಷ್ಟತೆಯನ್ನು ಅನುಸರಿಸಿ ವಿಭಿನ್ನ ವಿಷಯವನ್ನು ವಿಭಿನ್ನ ಕಾರ್ಯವಿಧಾನವು ಬರೆಯುವುದು ಇದು ಪುನರಾವರ್ತನೆಯ ವಿಧಾನವಾಗಿದೆ ಆದುದರಿಂದ ಈ ವಿದ್ದ್ಯುತಾವೇಶ ಪ್ರಮಾಣವು ಸ್ಥಿರವಾದಾಗ V2 ವು 0 ಆಗಿರುತ್ತದೆ ಆದ್ದರಿಂದ ನೀವು V20 1 j0 ಎಂದು ಊಹಿಸಿ ಅಂದರೆ ಅದರ ಪ್ರಮಾಣ 1 ಆದಾಗ ಆರಂಭಿಕ ಕೋನ 0 ಸರಿಯಲ್ಲವೇ ಆದ್ದರಿಂದ ಪ್ರಮಾಣವು ಯಾವಾಗಲೂ ಸ್ಥಿರವಾಗಿರುತ್ತದೆ ನಾವು ಈ ರೀತಿಯಾಗಿ ಊಹಿಸಬಹುದು ಮತ್ತು PQ ಬಸ್ಗೆ V301 j 0 ಸರಿಯಾಗಿರುತ್ತದೆ ಆದರೆ ಈ PQ ಬಸ್ V3 ಪ್ರಮಾಣ ಮತ್ತು ಕೋನ ಎರಡೂ ಬದಲಾಗುತ್ತದೆ ಆದರೆ ಇಲ್ಲಿ ಪ್ರಮಾಣವನ್ನು ಸ್ಥಿರ ಪಡಿಸಬೇಕಾಗಿದೆ ಆದ್ದರಿಂದ ಇದು ಬಸ್ 2 ನಿಯಂತ್ರಿತ ಬಸ್ ಆಗಿದ್ದು ಹಾಗೆಯೇ PV ಬಸ್ ಆಗಿದೆ ಅಲ್ಲಿ ವಿದ್ಯುತಾವೇಶ ಪ್ರಮಾಣ ಮತ್ತು ನೈಜ ಶಕ್ತಿಯನ್ನು ನಿರ್ದಿಷ್ಟಪಡಿಸಲಾಗಿದೆ ಮತ್ತು PV ಬಸ್ಗೆ ಮೊದಲು ಪ್ರತಿಕ್ರಿಯಾತ್ಮಕ ಶಕ್ತಿಯನ್ನು ಸಮೀಕರಣ 16 ಅನ್ನು ಬಳಸಿಕೊಂಡು ಲೆಕ್ಕಹಾಕಲಾಗುತ್ತದೆ ಸಮೀಕರಣ 16 ಎಲ್ಲಿದೆ ಎಂದು ಕಂಡುಹಿಡಿಯೋಣ ಸರಿ ಅದನ್ನು ನಾನು ನಿಮಗೆ ಹೇಳುತ್ತೇನೆ ಆದ್ದರಿಂದ ಹಾಗಾಗಿ ಸಮೀಕರಣ 16 ಮತ್ತು n 3 ಏಕೆಂದರೆ ಬಸ್ 2 ವು PV ಬಸ್ ಆಗಿದೆ ಆದ್ದರಿಂದ ಆ ಬಸ್ನಲ್ಲಿ Q2 ತಿಳಿದಿಲ್ಲ ಆದ್ದರಿಂದ ನೀವು ಅದನ್ನು ಎಷ್ಟು ಪುನರಾವರ್ತಿತವಾಗಿ ಸರಿಯಾಗಿ ಮಾಡಬಹುದು ಎಂಬುದನ್ನು ನಾವು ನೋಡಬೇಕಾಗಿದೆ ಆದ್ದರಿಂದ ಅದನ್ನು ಏನು ಮಾಡಬಹುದೆಂದರೆ ಈ ಸಮೀಕರಣದಿಂದ n 3 ಈಗ i 2 ವಿಸ್ತರಿಸಬೇಕು ಏಕೆಂದರೆ ಬಸ್ 2 ವಾಸ್ತವವಾಗಿ ಇದು PV ಬಸ್ ಆದ್ದರಿಂದ i 2 ಮತ್ತು k 1 ಅನ್ನು n ಗೆ ಹಾಕಿದಾಗ ಏಕೆಂದರೆ n 3 ಏಕೆಂದರೆ 3 ಬಸ್ ಸಮಸ್ಯೆ ಸರಿಯಾಗಿ ಪರಿಹರಿಸುತ್ತದೆ ಆದ್ದರಿಂದ ನೀವು i 2 n ಮೈನಸ್ ಅನ್ನು ಹಾಕಿದರೆ ಅದು ಮೈನಸ್ ಚಿಹ್ನೆಯಾಗಿರುತ್ತದೆ ಆದ್ದರಿಂದ ಇದು k 1 ರಿಂದ 3 ಆಗಿದೆ ನಂತರ ಅದು V2 Vk ಪರಿಮಾಣ Y2ksin𝜃2k −𝛿2 𝛿k ಆಗಿರುತ್ತದೆ K ಯು 1 ರಿಂದ 3 ಕ್ಕೆ ಸಮನಾಗಿರುವುದರಿಂದ ಈ ಸಮೀಕರಣವನ್ನು ವಿಸ್ತರಿಸಬಹುದು ನೀವು ಈ ಸಮೀಕರಣವನ್ನು ಸರಿಯಾಗಿ ವಿಸ್ತರಿಸಿದರೆ ನಿಮಗೆ Q2 ಇದಕ್ಕೆ ಸಮನಾಗಿರುತ್ತದೆ ಆ ಮೈನಸ್ ಪರಿಮಾಣ V2 ಪ್ರಮಾಣ V1 ಪ್ರಮಾಣ Y21sin𝜃21 −𝛿2 𝛿1 ನಂತರ ಮೈನಸ್ ಪ್ರಮಾಣV2 ವರ್ಗ ಪ್ರಮಾಣ Y22sin𝜃22 ಮೈನಸ್ ಪ್ರಮಾಣ V2 ಪರಿಮಾಣ V3 ಪ್ರಮಾಣ Y23 sin𝜃22 −𝛿2 𝛿3 ಈಗ ನಾವು ಪುನರಾವರ್ತಿತ ಕಾರ್ಯವಿಧಾನವನ್ನು ಬಯಸಿದರೆ ಆಗ Q2p1 ನಂತರ V2p V1 ನಿಧಾನಗತಿಯ ಬಸ್ ಆಗಿದೆ ಆದ್ದರಿಂದ ಬಸ್ 2 PQ ಬಸ್ ಆಗಿರುವುದರಿಂದ Y21 ಸ್ಥಿರವಾದ ಕಾರಣsin𝛳21 − 𝛿2p ಇಲ್ಲಿ ಯಾವುದೇ ಪ್ರಶ್ನೆ ಏಳುವುದಿಲ್ಲ 𝛿2 ಸಹ ಬದಲಾಗುತ್ತದೆ ಅದಕ್ಕಾಗಿಯೇ ಅದು p ಕೂಡಿಸು 𝛿1 ನಿಧಾನಗತಿಯ ಬಸ್ ಕೋನ ಇಲ್ಲದಿದ್ದರೆ ಅದು ನಿಜವಾಗಿ 0 ಆಗಿರುತ್ತದೆ ನಂತರ ಮೈನಸ್ 𝛿2p ರ ಇಡೀ ವರ್ಗ ಏಕೆಂದರೆ ಅದು V2 ವರ್ಗ ಮತ್ತು ಈ ಒಂದರ ಪರಿಮಾಣ ದೊಡ್ಡದಾದಾಗ ಈ V2p ವರ್ಗಪರಿಮಾಣ ಇಲ್ಲಿ ವಾಸ್ತವವಾಗಿ p ಹಾಕುವ ಅಗತ್ಯವಿಲ್ಲ ಏಕೆಂದರೆ ಇದು ನಿಜವಾಗಿ ಬಸ್ 2 ವು PV ಬಸ್ ಆಗಿದ್ದು ಈ ವಿದ್ಯುತಾವೇಶ ಪ್ರಮಾಣವು ಸ್ಥಿರವಾಗಿರುತ್ತದೆ ಆದ್ದರಿಂದ ಮೈನಸ್ V2 ವರ್ಗದ ಬದಲಿಗೆ p ಹಾಕದೆ ಇದ್ದಾಗ ಪ್ರಮಾಣವು Y22sin𝛳22 ಮೈನಸ್ ಮತ್ತೊಮ್ಮೆ ಇಲ್ಲಿ ಸಹ V2 ರ ಪ್ರಮಾಣವು ಸ್ಥಿರವಾಗಿ ಉಳಿಯುತ್ತದೆ ಆದ್ದರಿಂದ ಪರಿಮಾಣ V2 ಏಕೆಂದರೆ V p ಯ ಬಸ್ 2 ವು PV ಬಸ್ ಆಗಿದೆ ಆದ್ದರಿಂದ V2 ಸ್ಥಿರವಾಗಿದೆ ಆದ್ದರಿಂದ p ಅನ್ನು V3p ದೊಡ್ಡ ಅಕ್ಷರ Y23sin𝛉23 − 𝛿2p 𝛿3p ಗೆ ಹಾಕುವ ಅಗತ್ಯವಿಲ್ಲ ಆದರೆ ಬಸ್ 2 𝛿2p ನೀವು ಅದನ್ನು ಇಲ್ಲಿ ಮತ್ತು ಇಲ್ಲಿ ಇಡಬೇಕು ಏಕೆಂದರೆ ಅದು PV ಬಸ್ ಆಗಿದೆ ಆದ್ದರಿಂದ 𝛿 ಬದಲಾಗುತ್ತದೆ ಆದರೆ V2 ಯಾವಾಗಲೂ ಸ್ಥಿರವಾಗಿರುತ್ತದೆ ಆದ್ದರಿಂದ p ಅನ್ನು ಹಾಕುವ ಅಗತ್ಯವಿಲ್ಲ ಆದ್ದರಿಂದ ಇದು ನಿಮ್ಮ Q2p1 ಈಗ Y ಮ್ಯಾಟ್ರಿಕ್ಸ್ ಉದಾಹರಣೆಯಂತೆಯೇ ಒಂದೇ Y ಮ್ಯಾಟ್ರಿಕ್ಸ್ ಆಗಿದೆ ಆದ್ದರಿಂದ ಯಾವುದೇ ಬದಲಾವಣೆ ಇಲ್ಲ ಆದ್ದರಿಂದ ಆ ಸಂದರ್ಭದಲ್ಲಿ ಇವುಗಳು Y ಮ್ಯಾಟ್ರಿಕ್ಸ್ ಈ ಪ್ರಮಾಣಗಳು ಕೋನ ಪ್ರಮಾಣವಾಗಿದ್ದು ಎಲ್ಲಾ ಕೋನಗಳು Y21 Y22 Y23 ಆದ್ದರಿಂದ ಈಗ ಪುನರಾವರ್ತನೆ ಸೆಟ್ p 0 ಎಂದು ತೆಗೆದುಕೊಳ್ಳಿ ಪ್ರಸ್ತುತ ನಾವು ಯಾವುದೇ ಇಲ್ಲಿರುವ ವೋಲ್ಟೇಜ್ ಅನ್ನು ಲೆಕ್ಕಾಚಾರ ಮಾಡುತ್ತಿಲ್ಲ ನಾವು ಬಸ್ 2 Q ಪವರ್ ಇಂಜೆಕ್ಷನ್ ಅನ್ನು ಮಾತ್ರ ಲೆಕ್ಕಾಚಾರ ಮಾಡುತ್ತಿದ್ದೇವೆ ಹಾಗಾಗಿ ನಂತರದ ಪುನರಾವರ್ತನೆಯ ಪ್ರಕ್ರಿಯೆಗೆ ಹೇಗೆ ಹೋಗುತ್ತದೆ ಎಂದು ನಾವು ನೋಡುಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ Q21 ಗೆ p 0 ಆಗಿದ್ದರೆ p 0 ಇದ್ದಾಗ ನೀವು Q21 ಅನ್ನು ಬರೆಯಬಹುದು ಆದ್ದರಿಂದ ಇಲ್ಲಿ Q20 ಸಮೀಕರಣವು ಸರಿಯಾಗಿರುತ್ತದೆ ಇಲ್ಲಿ ಪರಿಮಾಣ V2p ದಲ್ಲಿ p ಸಹ ಇರಬಾರದು ಏಕೆಂದರೆ ಪರಿಮಾಣದ ವೋಲ್ಟೇಜ್ ನಲ್ಲಿ ಪ್ರಮಾಣವು ಸ್ಥಿರವಾಗಿರುತ್ತದೆ ಆದ್ದರಿಂದ ಇಲ್ಲಿ ಸಹ ಇದು ಅಗತ್ಯವಿಲ್ಲ ಆದ್ದರಿಂದ ಉಳಿದಂತೆ ಅವರು ನಿಮಗೆ ಕೊಟ್ಟಿರುವ ರೀತಿಯಲ್ಲಿ 𝛿20 𝛿20 𝛿30 ಎಲ್ಲ ಇವೆ ಹೇಗಾದರೂ 𝛿1 ಅದು 0 ಕೋನ ಆಗಿರುವುದು ಏಕೆಂದರೆ ಅದು ನಿಧಾನಗತಿಯ ಬಸ್ ಮತ್ತು ನಿಧಾನಗತಿಯ ಬಸ್ ವೋಲ್ಟೇಜ್ ಆಗಿದ್ದು ಪುನರಾವರ್ತನೆಯ ಪ್ರಶ್ನೆಯೇ ಇರುವುದಿಲ್ಲ ಏಕೆಂದರೆ ಅದನ್ನು ಮೊದಲೇ ನಿವಾರಿಸಲಾಗಿದೆ ಆದ್ದರಿಂದ Q21ಅನ್ನು ಆದೇಶಿಸಿದಾಗ V1 ಗೆ 1 05 ಕೋನ 𝛿10 0 ಆಗಿರುವುದು ಪ್ರಮಾಣ V20 ವಾಸ್ತವವಾಗಿ ಅದು 0 ಆಗಿರಬಾರದು ಏಕೆಂದರೆ ಅದು ಪ್ರಮಾಣವು ಸ್ಥಿರವಾಗಿ ಉಳಿಯುತ್ತದೆ ಮತ್ತು 𝛿20 0 0 ಡಿಗ್ರಿ ಮತ್ತು V30 1 0 ಹಾಗೂ 𝛿300 0 ಇವೆಲ್ಲವೂ ಇಲ್ಲಿ ಪರ್ಯಾಯವಾಗಿ ಸಬ್ಸ್ ಟ್ಯೂಟ್ ಮಾಡಬೇಕಾಗುವುದು ನೀವು ಹಾಗೆ ಮಾಡಿದರೆ Q21 ನ ಮೌಲ್ಯಗಳನ್ನು ಸರಳೀಕರಿಸಿದ ರೂಪದಲ್ಲಿ ಪಡೆಯಬಲ್ಲಿರಿ ಮತ್ತು Q21 ವು −1 0067 ಯುನಿಟ್ ಮೆಗಾ ವರ್ ಆಗಿದೆ ಎಂದು ಲೆಕ್ಕಾಚಾರ ಮಾಡಬಹುದು ಈಗ Q21 ಮೌಲ್ಯವನ್ನು ಪ್ರತಿಕ್ರಿಯಾತ್ಮಕ ಶಕ್ತಿಯಾಗಿ ಬಸ್ 2ನ ಒಳ ಸೇರಿಸಿದಾಗ Q2 Q21 −1 0067 ಆಗುತ್ತದೆ ಆದ್ದರಿಂದ ಮೊದಲು PV ಬಸ್ಗಾಗಿ ಲೆಕ್ಕಾಚಾರ ಮಾಡಲು ಪ್ರಯತ್ನಿಸಿದಾಗ PV ಬಸ್ ರಿಯಾಕ್ಟಿವ್ ಪವರ್ ಇಂಜೆಕ್ಷನ್ ಆಗುವುದು ಆದ್ದರಿಂದ Q2 ವು ಬಸ್ 2 ರಲ್ಲಿ ಪ್ರತಿಕ್ರಿಯಾತ್ಮಕ ವಿದ್ಯುತ್ ಇಂಜೆಕ್ಷನ್ಗೆ ಸಮನಾಗಿರುತ್ತದೆ ಎಂದು ಪುನರಾವರ್ತಿತವಾಗಿ ಪಡೆಯಬಹುದು ಆದ್ದರಿಂದ Q2 Q21 ಇದು ಮೊದಲ ಪುನರಾವರ್ತನೆಯ Q2 ಮೌಲ್ಯವಾಗಿದೆ ನೀವು ಇದನ್ನು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಒಂದು ಸಲ ಹೀಗೆ ಮಾಡಿದ ನಂತರ V2 ಸಮೀಕರಣವನ್ನು ಹೀಗೆ ಬರೆಯುವ ಬದಲು ನಾನು Vc2p1 ಎಂದು ಬರೆಯಬಹುದು ಏಕೆಂದರೆ ಇದು ಬಸ್ 2 ವಿನ ಸರಿಯಾದ ಮೌಲ್ಯವಲ್ಲ ಏಕೆಂದರೆ ಬಸ್ 2 ಅಂದರೆ PV ಬಸ್ ಆಗಿರುವುದರಿಂದ ಮತ್ತು ವೋಲ್ಟೇಜ್ ಪ್ರಮಾಣವು ಒಂದಾಗಿರುವುದು ಆದರೆ ಈ ಸಮೀಕರಣವನ್ನು ಬಳಸುವುದರಿಂದ ಅದು ಎಂದಿಗೂ ಪ್ರಮಾಣವು 1 ಆಗಿರುವುದಿಲ್ಲ ಆದ್ದರಿಂದ ಅದೇ ಸಮೀಕರಣವನ್ನು ನಾವು ಈ ರೀತಿಯಾಗಿ ಬರೆಯುತ್ತಿದ್ದೇವೆ 1Y22 Pc ಮೈನಸ್ j Q2 ನ ಬದಲಿಗೆ ನಾನು Q2p1 ಆಗಿ ಬರೆಯುತ್ತಿದ್ದೇನೆ ಏಕೆಂದರೆ ಆ Q2p1ನಿಮ್ಮ ಸಮೀಕರಣವನ್ನು ಕರೆಯುವುದನ್ನು ಇದನ್ನು ಪುನರಾವರ್ತಿತವಾಗಿ ಪಡೆದುಕೊಂಡಿದ್ದೀರಿ ಇದು Q2p1 ಆಗಿರುತ್ತದೆ ಆದ್ದರಿಂದ ನೀವು ಮೈನಸ್ jQ2p1upon∗ ಹಾಕಬಹುದು ಮೈನಸ್ ಈ Y21V1 ಮೈನಸ್ Y23P3p ಇದರರ್ಥ Vc2 ಆದ್ದರಿನ್ದ p0 ಆದಾಗ ಅದು Vc21 1Y22 P22 −jQ21 ಅದು ಈಗಾಗಲೆ ಕಂಡುಹಿಡಿದಿದ್ದೇವೆ ಇಲ್ಲಿ Q21 ಕಂಡುಹಿಡಿದಿದ್ದೇವೆ ಈಗಾಗಲೇ ಇಲ್ಲಿಯೇ ಲೆಕ್ಕಾಚಾರ ಮಾಡಲಾಗಿದೆ ಮತ್ತು P2 ವು ಈಗಾಗಲೇ ಬಸ್ 2 ನಲ್ಲಿ ನಿವ್ವಳ ಇಂಜೆಕ್ಟ್ದ್ ಶಕ್ತಿಯನ್ನು ಹಾಕಿದಾಗ −Y21V1 − Y23V30 ಇದು ತಿಳಿಯುವುದು ಈಗ ಮೊದಲಿನಂತೆಯೇ P2 − jQ21 ಲೆಕ್ಕಾಚಾರ ಮಾಡಿ1Y22 ರಿಂದ ಗುಣಿಸಿದಾಗ ಆದ್ದರಿಂದ ನೀವು ಹಾಗೆ ಮಾಡಿದರೆ P2 ಕಳೆ P2 −2 556 ಮತ್ತು Q2 ಕೇವಲ Q21 ಮೈನಸ್ 1 0067 ಅನ್ನು ಇಲ್ಲಿ ಲೆಕ್ಕಹಾಕಲಾಗಿದೆ ಆದ್ದರಿಂದ ಎಲ್ಲವನ್ನು ಆದೇಶಿಸಿದಾಗ Y22 ಯಿಂದ ಭಾಗಿಸಿ 0 04725 ಕೋನ 221 9 ಡಿಗ್ರಿ ಪಡೆಯುತ್ತದೆ ಮತ್ತು ಮುಂದಿನ ದೊಡ್ಡ ಅಕ್ಷರ Y21 ಈ ಸಮೀಕರಣದೊಂದಿಗೆ ನಾವು ಮೊದಲು ಮೈನಸ್ 0 6153 ಅನ್ನು ಪಡೆದುಕೊಂಡಿದ್ದೇವೆ Vc21 ಅಂದರೆ ಈ ಸಮೀಕರಣ ಅಂದರೆ ಈ ಸಮೀಕರಣವು ನಿಮ್ಮ 0 04725 ಕೋನ 221 9 ಡಿಗ್ರಿ ಆಗಿರುತ್ತದೆ V20 ಕಾನ್ಜುಗೇಟ್ ಮತ್ತು 0 3846 V1 ಪ್ಲಸ್ 0 6153 V30 ಆದ್ದರಿಂದ ಈ ಎಲ್ಲವುಗಳೊಂದಿಗೆ V20 ತಿಳಿದಿರುವ v ಒಂದು ತಿಳಿದಿರುವ V30 ತಿಳಿದಿದೆ ನಂತರ ನೀವು ಎಲ್ಲವನ್ನೂ ಬದಲಿ ಮಾಡಿ ನಂತರ ಸರಳೀಕರಿಸುವ ಮೂಲಕ ಲೆಕ್ಕಾಚಾರಮಾಡಬಹುದು 98396 j 0 03155 ಬರುತ್ತದೆ ಅದರ ಪ್ರಮಾಣವನ್ನು ತೆಗೆದುಕೊಂಡರೆ ಅದು ಎಂದಿಗೂ 1 ಆಗಿರುವುದಿಲ್ಲ ಆದರೆ ನೀವು ಅದನ್ನು 1 ಮಾಡಬೇಕು ಆದ್ದರಿಂದ ನಾವು ಗೌಸ್ ಸೀಡೆಲ್ ವಿಧಾನದಲ್ಲಿ PV ಬಸ್ ಪರಿಗಣನೆಗೆ ತೆಗೆದುಕೊಳ್ಳಬಹುದು 0 ಯುನಿಟ್ ದರದಲ್ಲಿ ಸ್ಥಿರವಾಗಿರುವುದರಿಂದ Vc21 ರ ಕಾಲ್ಪನಿಕ ಭಾಗವನ್ನು ಮಾತ್ರ ಉಳಿಸಿಕೊಳ್ಳಲಾಗುತ್ತದೆ ಆ ಇಮ್ಯಾಜಿನರಿ ಭಾಗವನ್ನು Q2 ಬಳಸಿ ಪಡೆದುಕೊಂಡ ಅದು Q2 ಕಾಲ್ಪನಿಕ ಭಾಗವನ್ನು ಉಳಿಸಿಕೊಳ್ಳುತ್ತದೆ ಎಂದು ಪರಿಗಣಿಸಿ ಆದರೆ ಇದನ್ನು ಯಾವ ರೀತಿ ಲೆಕ್ಕಾಚಾರ ಮಾಡಬಹುದೆಂದು ಕಂಡುಹಿಡಿಯಬೇಕಾಗುವುದು ಈಗ ಇದರರ್ಥ ಕಾಲ್ಪನಿಕ ಭಾಗವನ್ನು f21 ಗೆ ಸಮಾನವಾಗಿ ತೆಗೆದುಕೊಳ್ಳುತ್ತೇವೆ ಏಕೆಂದರೆ V2 ವಾಸ್ತವವಾಗಿ e2 jf2 ಸಮನಾಗಿರುತ್ತದೆ ಅಂದರೆ V2ನ ಪ್ರಮಾಣವು V2 ವರ್ಗಕ್ಕಿಂತಲೂಕೂಡಿಸು e2ವರ್ಗದ ವರ್ಗಮೂಲಕ್ಕೆ ಸಮವಾಗಿರುತ್ತದೆ V2 2 2 ಇದರರ್ಥ ನೀವು ಬರೆಯಬಹುದಾದ ಇನ್ನೊಂದು ವಿಧಾನ e2 f 2 ವು 2 ಪ್ರಮಾಣಕ್ಕೆ ಸಮಾನವಾಗಿರುತ್ತದೆ ಅಂದರೆ e2 ವು ಪ್ರಮಾಣ 2−2 ಸಮನಾಗಿರುತ್ತದೆ ಅಂದರೆ ಯಾವುದೇ ಮೌಲ್ಯ ಬಂದರೂ ಶಕ್ತಿಯ ಅರ್ಧದಷ್ಟು ಆಗುವುದು ಇಲ್ಲಿ f2 ಇಲ್ಲಿ ನಮಗೆ −0 03155 ಸಿಕ್ಕಿದೆ ಆದ್ದರಿಂದ f2 ವಿನ ನೈಜ ಭಾಗವನ್ನು ಈ ಸಮೀಕರಣದಿಂದ e21 ಪಡೆಯಬಹುದು ಈಗ ನಾನು 2 − 2 ಶಕ್ತಿಯ ಅರ್ಧ ಎಂದು ಬರೆಯಬಹುದು ಅದೇ ರೀತಿ2 ನ ರೂಟ್ 2 −2 ಇಲ್ಲಿ ವಾಸ್ತವವಾಗಿ actually ಬ್ರಾಕೆಟ್ ಒಂದರಲ್ಲಿ ಅದು ಪಾಸಿಟಿವ್ ಆಗಿದ್ದರೂ ಒಂದು ಮೈನಸ್ ಚಿಹ್ನೆ ಇದೆ 1 ಇದೆ ಆದ್ದರಿಂದ ಇದರರ್ಥ V2 ಅನ್ನು 1 ಕ್ಕೆ ಸ್ಥಿರ ವಾಗಿರಿಸಿಕೊಳ್ಳಲಾಗುತ್ತದೆ ಆದ್ದರಿಂದ ಇಲ್ಲಿ ಮೈನಸ್ ಇಲ್ಲವಾಗಿದೆ ಆದ್ದರಿಂದ ಇದರರ್ಥ ಅದು e 21 ಆಗುತ್ತದೆ ಅದು 0 9995 ನಂತರ ನಾವು V21ಅನ್ನು0 9 ಟ್ರಿಪಲ್ 95 ಮೈನಸ್ j ಈ 1 ಅನ್ನು ತೆಗೆದುಕೊಳ್ಳುತ್ತೇವೆ ಇದು ನಿಮಗೆ ಪರಿಮಾಣ 1 ಅನ್ನು ನೀಡುತ್ತದೆ ಏಕೆಂದರೆ ಅದರ ಆಧಾರದ ಮೇಲೆ ಮಾತ್ರ ಈ e ಪಡೆದುಕೊಂಡಿದ್ದೇವೆ ಮತ್ತು ಒಂದು ಕೋನವು ಮೈನಸ್ 1 807 ಆಗಿರುತ್ತದೆ ಡಿಗ್ರಿ ಅಂದರೆ Q2 ಇಂಜೆಕ್ಷನ್ ಬಳಸಿ ಇದನ್ನು ನಾವು 0 98396 ಮತ್ತು −j0 0315 ಪಡೆದುಕೊಂಡಿದ್ದೇವೆ ಆದರೆ ಸರಿಪಡಿಸಿದ ಮೌಲ್ಯವನ್ನು ನಾವು ಸರಿಯಾಗಿ ಸರಿಪಡಿಸಿದ್ದೇವೆ ಈ ವಿಧಾನವನ್ನು ಪರಿಗಣಿಸುವ ಮೂಲಕ ಒಂದು ಕೋನವು ಮೈನಸ್ 1 807 ಡಿಗ್ರಿ ಆಗಿರುತ್ತದೆ ಇದರರ್ಥ ಮೊದಲ ಪುನರಾವರ್ತನೆಯ ಪರಿಮಾಣದಲ್ಲಿ ಈ V2 ಅನ್ನು ನಿರ್ಧರಿಸಲಾಗಿದೆ ಏಕೆಂದರೆ ಅದು PV ಬಸ್ ಆದರೆ ನಿಮಗೆ ಸಿಕ್ಕ ಕೋನ ಸರಿ ಇದೆ ಆದ್ದರಿಂದ ಅದೇ ರೀತಿ ಬಸ್ 3 PVಬಸ್ ಬಸ್ 3 ಯು PQ ಬಸ್ ಆಗಿದೆ ಆದ್ದರಿಂದ ಅದೇ ಸಂದರ್ಭದಲ್ಲಿ ಇದೇ ಸಮೀಕರಣವನ್ನು ನೀವು Y33 ಮೇಲೆ ಈ ಸಮೀಕರಣ V3p1 ನ Y1 ಎಂದು ಬರೆಯಬಹುದು ಕ್ಯಾಪಿಟಲ್ ಅಕ್ಷರ Y33 P3 - jQ3 V3p ಕಾಂಜುಗೇಟ್ ಮೈನಸ್ ಕ್ಯಾಪಿಟಲ್ Y31 V1 ಮಿನಸ್ ಕ್ಯಾಪಿಟಲ್ Y32V2p1 ಏಕೆಂದರೆ V2 ಈಗಾಗಲೇ ಕಂಪ್ಯೂಟೆಡ್ ಆಗಿರುವುದರಿಂದ ನಾನು V2P1 ಅನ್ನು ನಾನು ಬರೆಯುತ್ತಿದ್ದೇನೆ ಆದ್ದರಿಂದ p 0 ಮೊದಲ ಪುನರಾವರ್ತನೆ V31ನೊಂದಿಗೆ ಸಮೀಕರಣ P3 jQ3ಇದನ್ನು ಈಗಾಗಲೇ ಲೆಕ್ಕಾಚಾರ ಮಾಡಿದ್ದೀರಿ ಆದ್ದರಿಂದ ಈ ಎಲ್ಲಾ ಮೌಲ್ಯಗಳನ್ನು V3 ಸಮೀಕರಣವಾಗಿರುವುದಕ್ಕಾಗಿ ಈ ಎಲ್ಲಾ ಮೌಲ್ಯಗಳನ್ನು ಇರಿಸಿ ಆದ್ದರಿಂದ ನೀವು V31 1 0101ಕೋನ ಮೈನಸ್ 2 03 ಡಿಗ್ರಿ V3 ಅನ್ನು PQ ಬಸ್ ಪಡೆಯುತ್ತೀರಿ ಆದ್ದರಿಂದ ಈ ವಿಷಯದ ಬಗ್ಗೆ ನೇರವಾಗಿ ಅಥವಾ ಪಡೆಯುವಲ್ಲಿ ಯಾವುದೇ ಪ್ರಶ್ನೆಯಿಲ್ಲ ಆದ್ದರಿಂದ ಮೊದಲ ಪುನರಾವರ್ತನೆಯ ನಂತರ V21 ವು ಸ್ಥಿರ PV ಬಸ್ ಕೋನ ಮೈನಸ್ 1 807 ಡಿಗ್ರಿ ಮತ್ತು V31 ನ 1 03 ಡಿಗ್ರಿ ಗೆ ಸಮನಾಗಿರುತ್ತದೆ ಇದು ಮೊದಲ ಪುನರಾವರ್ತನೆಯ ನಂತರ ಈಗ ನೀವು ಮಾಡಬೇಕಾಗಿರುವುದು ಈಗ ಮತ್ತೆ ನೀವು ಮತ್ತೆ ಕಂಡುಹಿಡಿಯಬೇಕಾದ ಎರಡನೇ ಪುನರಾವರ್ತನೆಗಾಗಿ ನೀವು Q2 ಅನ್ನು ಲೆಕ್ಕಾಚಾರ ಮಾಡಬೇಕು ಮತ್ತು ಆ PV ಬಸ್ ವೋಲ್ಟೇಜ್ ಪರಿಮಾಣದ ನೈಜ ಭಾಗಕ್ಕೆ ನೀವು ತಿದ್ದುಪಡಿಗೆ ಹೋಗಬೇಕಾಗುತ್ತದೆ PV ಬಸ್ ವೋಲ್ಟೇಜ್ನ ನೈಜ ಭಾಗ ಆದ್ದರಿಂದ ಇದೇ ರೀತಿ p 1 ಅನ್ನು ಹೊಂದಿಸಿದರೆ ಈ Q22 ಅದೇ ಸಮೀಕರಣವು ಸರಿಯಾಗಿ ಬರುತ್ತದೆ ಮತ್ತು 𝜕1 ಎಲ್ಲಾ ಯುನಿಟ್ಗಳು ಎಲ್ಲಾ ಮೌಲ್ಯಗಳು 𝜕1 0 ಅನ್ನು ಈ 𝜕21−1 807 ಡಿಗ್ರಿ 𝜕31−2 03 ಡಿಗ್ರಿ ಆಗಿದೆ ಮ್ಯಾಗ್ನಿಟ್ಯೂಡ್ V11 05 ಮ್ಯಾಗ್ನಿಟ್ಯೂಡ್ V2 ಎಲ್ಲವೂ ಸ್ಥಿರ 1 ಮತ್ತು ಮೊದಲ ಪುನರಾವರ್ತನೆಯಲ್ಲಿ 1 0101 ಪ್ರತಿ ಯುನಿಟ್ ಎಂದು ಲೆಕ್ಕಹಾಕಲಾಗಿದೆ ಆದ್ದರಿಂದ ಈ ಎಲ್ಲಾ ಮೌಲ್ಯಗಳನ್ನು ಸಬ್ಸ್ ಟ್ಯೂಟ್ ಮಾಡಬೇಕು ನೀವು ಹಾಗೆ ಮಾಡಿದರೆ Q22 ಲೆಕ್ಕಾಚಾರದ ನಂತರ ಪ್ರತಿ ಯೂನಿಟ್ಗೆ ಈ Q2 ಸಿಗುತ್ತದೆ ಮತ್ತು ಒಮ್ಮೆ ನೀವು ಅದೇ ರೀತಿಯಲ್ಲಿ ಪಡೆದ ನಂತರ ನೀವು Vc ಎಂದು ಕರೆಯುವದನ್ನು ನೀವು Vc2 ಲೆಕ್ಕಾಚಾರವನ್ನು ಸರಿಯಾಗಿ ತೆಗೆದುಕೊಂಡಿದ್ದೀರಿ ಎಂದು ನೀವು ಲೆಕ್ಕ ಹಾಕುತ್ತೀರಿ ಆದ್ದರಿಂದ ಎರಡನೇ ಪುನರಾವರ್ತನೆಯಲ್ಲಿನ Vc2 ಈ ರೂಪದಲ್ಲಿ ಒಂದೇ ಆಗಿರುತ್ತದೆ ಎಂದು ನೀವು ಪಡೆಯುತ್ತೀರಿ ಮತ್ತೆ ನೀವು ಇದನ್ನು ಸ್ಥಿರವಾಗಿ ಮಾಡುತ್ತೀರಿ ಇದು ಸ್ಥಿರವಾಗಿರುತ್ತದೆ ಮತ್ತು Q ಯ ಆ ಮೌಲ್ಯಗಳೊಂದಿಗೆ ನೀವು ಕಾಣುವಿರಿ ಇದು ಹೆಚ್ಚು ಕಡಿಮೆ ಒಂದೇ ಆಗಿದೆ 0 ಆದ್ದರಿಂದ ನೀವು ಎಲ್ಲಾ ಆರಂಭಿಕ ಮೌಲ್ಯವನ್ನು ಹೊಂದಿರುವಾಗ ಎಲ್ಲಾ ಮೌಲ್ಯಗಳು ನಿಮಗೆ ತಿಳಿದಿರುತ್ತವೆ ಆದ್ದರಿಂದ ನೀವು ಎಲ್ಲಾ ಮೌಲ್ಯಗಳನ್ನು ಸಬ್ಸ್ ಟ್ಯೂಟ್ ಮಾಡಬೇಕು ಆದ್ದರಿಂದ ಆ ಸಂದರ್ಭದಲ್ಲಿ ಎರಡನೇ ಪುನರಾವರ್ತನೆಯಲ್ಲಿ VC22 ಸಿಗುತ್ತದೆ 0 9888 j 0 05244 ಇದನ್ನು ನಾವು ಎರಡನೇ ಪುನರಾವರ್ತನೆಯ e22 ನೈಜ ಭಾಗ ಕೂಡಿಸು j ಯ f22 ರಲ್ಲಿ ನಿಜವಾದ ಭಾಗದಲ್ಲಿ ಬರೆಯಬಹುದು ಈಗ ಇಲ್ಲಿ ಬರೆಯಲಾದ f22 ಮೈನಸ್ 0 05244 ಆಗಿರುತ್ತದೆ ಆದರೆ e22 ಏಕೆಂದರೆ ವೋಲ್ಟೇಜ್ ಪ್ರಮಾಣ ಮತ್ತು ಬಸ್ 2 ಅನ್ನು ಸ್ಥಿರವಾಗಿರಿಸಬೇಕಾಗುತ್ತದೆ ಆದ್ದರಿಂದ ಇದು ಒಂದಾಗಿದೆ ಆದ್ದರಿಂದ e22 ರೂಟ್ ಓವರ್ 1 0 ಮೈನಸ್ ಈ −0 05244 ಸಂಪೂರ್ಣ ಸ್ಕ್ವೇರ್ 0 ಅಂದರೆ v22 ವಾಸ್ತವವಾಗಿ 0 9986 ಮೈನಸ್ ಆಗಿದೆ ಕೀ ರಿಯಾಕ್ಟಿವ್ ಪವರ್ ಇಂಜೆಕ್ಷನ್ ಇದ್ದರೂ ಅದು ಈ ರೀತಿ ಬರುತ್ತಿತ್ತು ಆದರೆ ಅದನ್ನು ಸರಿಪಡಿಸಲಾಗಿದೆ ಮತ್ತು ಈಗ ಅದು 0 9986 ಮತ್ತು ಮೈನಸ್ j0 ಆದ್ದರಿಂದ V22 ವಾಸ್ತವವಾಗಿ ಒಂದು ಕೋನ ಮೈನಸ್ 3 ಡಿಗ್ರಿ ಪ್ರಮಾಣವನ್ನು ಮತ್ತೆ ನಿವಾರಿಸಲಾಗಿದೆ ಆದರೆ ಎಲ್ಲಾ ಕೋನವು ಬದಲಾಗುತ್ತಿದೆ ಇದೇ ರೀತಿಯಾಗಿ V32 ಮತ್ತೆ ಲೆಕ್ಕಾಚಾರ ಮಾಡುವಾಗ ಈ ಎಲ್ಲ ಮೌಲ್ಯಗಳು ಸ್ಥಿರವಾಗಿರುತ್ತದೆ ನಾವು ಈಗಾಗಲೇ ಈ ಮೌಲ್ಯಗಳನ್ನು ಮಾತ್ರ ಲೆಕ್ಕಾಚಾರ ಮಾಡಿದ್ದೇವೆ ಆದ್ದರಿಂದ ನಾವು ಅದನ್ನು ಸರಿಯಾಗಿ ಸಬ್ಸ್ ಟ್ಯೂಟ್ ಮಾಡಬೇಕು ಆದ್ದರಿಂದ V32 ನೀವು V23i ಎರಡನೆಯ ವೇಳೆ ಪುನರಾವರ್ತನೆಯ ವೇಳೆ ಅದು ನಿಮಗೆ 1 0093 j 0 04619 ಹೀಗೆ ಸಿಗುತ್ತದೆ ಆದ್ದರಿಂದ V32 ಯು 1 0103 ಕೋನ ಮೈನಸ್ 2 6 ಡಿಗ್ರಿ ಆದ್ದರಿಂದ ಎರಡನೇ ಪುನರಾವರ್ತನೆಯ ನಂತರ V2 ಮತ್ತು V3 ಎರಡನೇ ಪುನರಾವರ್ತನೆಯಲ್ಲಿ ಅದರ 1 V2 ಪರಿಮಾಣ ಸ್ಥಿರ 1 ಕೋನ 0 ಮೈನಸ್ 3 ಡಿಗ್ರಿ ಮತ್ತು ಇದು ಒಂದು 1 0103 ಕೋನ ಮೈನಸ್ 2 6 ಎರಡನೇ ಪುನರಾವರ್ತನೆಯ ನಂತರದ ಫಲಿತಾಂಶವಾಗಿದೆ ನಾನು ಅದನ್ನು ಎರಡನೇ ಪುನರಾವರ್ತನೆಯವರೆಗೆ ಮಾಡಿದ್ದೇನೆ ಆದ್ದರಿಂದ ಗೌಸ್ ಸೀಡೆಲ್ ವಿಧಾನವನ್ನು ಲೋಡ್ ಹರಿವಿನ ಅಧ್ಯಯನಕ್ಕಾಗಿ ಬಳಸಿಕೊಳ್ಳಬಹುದು ಆದ್ದರಿಂದ ಒಂದೇ ವಿಷಯವೆಂದರೆ ಗೌಸ್ ಸೀಡೆಲ್ ವಿಧಾನದಲ್ಲಿ ಆ ಸಂಖ್ಯೆಯು ಹೆಚ್ಚಿನ ಸಂಖ್ಯೆಯ ಪುನರಾವರ್ತನೆಯನ್ನು ತೆಗೆದುಕೊಳ್ಳುತ್ತದೆ ಏಕೆಂದರೆ ಒಮ್ಮುಖ ಗುಣಲಕ್ಷಣವು ವಾಸ್ತವವಾಗಿ ಲೀನಿಯರ್ ಆಗಿದೆ ಗೌಸ್ ಸೀಡೆಲ್ ರೇಖೀಯ ಮತ್ತು ನ್ಯೂಟನ್ ರಾಫ್ಸನ್ನ ಒಮ್ಮುಖ ಗುಣಲಕ್ಷಣವು ಅದರ ಕ್ವಡ್ರಾಟಿಕ್ ಎಂಬ ಪುರಾವೆಯನ್ನು ಹೆಚ್ಚು ಸಮಯ ದೊರೆತರೆ ತೋರಿಸಬಹುದು ಆದ್ದರಿಂದ ಪ್ರಶ್ನೆ ಏನೆಂದರೆ ನಾವು ನೋಡಿದ ಉದಾಹರಣೆಗಳಲ್ಲಿ 3 ಬಸ್ ಸಮಸ್ಯೆ ಮಾತ್ರ ಗಣನೆಗೆ ತೆಗೆದುಕೊಂಡು ಲೆಕ್ಕಾಚಾರ ಮಾಡಬೇಕು ಅದನ್ನು ಲೆಕ್ಕ ಹಾಕಿದಾಗ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಎಲ್ಲಾ ಲೆಕ್ಕಾಚಾರಗಳನ್ನು ಸರಿಯಾಗಿ ಮಾಡಿದ್ದೀರಿ ಮತ್ತು ಈ ಎಲ್ಲಾ ಕೋನಗಳು 175 175 183 ಅಥವಾ 229 ಹೀಗೆ ಮಾಡುತ್ತಿರುವಾಗ ಈ ಎಲ್ಲಾ ಕೋನಗಳು ಎಚ್ಚರಿಕೆಯಿಂದ ಪರಿಶೀಲಿಸಬೇಕು ಆದ್ದರಿಂದ ಈ ವಿಷಯವನ್ನು ಸಮನ್ವಯಗೊಳಿಸಬೇಕು ಅದಕ್ಕೆ ತಕ್ಕಂತೆ ಕೋನವನ್ನು ತೆಗೆದುಕೊಳ್ಳಿ ಆದ್ದರಿಂದ ಅದರ ಬಗ್ಗೆ ಜಾಗರೂಕರಾಗಿರಿ ಮತ್ತು ಎಲ್ಲಾ ಲೆಕ್ಕಾಚಾರಗಳು Y ಮ್ಯಾಟ್ರಿಕ್ಸ್ ಇತರ ವಿಷಯ ಮತ್ತು ಚಾರ್ಜಿಂಗ್ ಅಡ್ಮಿಟೆನ್ಸ್ ಸರಿಯಾಗಿ ಪರಿಗಣಿಸಲಾಗುವುದಿಲ್ಲ ಆದರೆ ಲೋಡ್ ಹರಿವುಗಳನ್ನು ಹೇಗೆ ಪರಿಹರಿಸುವುದು ಎಂಬುದರ ಬಗ್ಗೆ ಗೌಸ್ ಸೀಡೆಲ್ ವಿಧಾನದಲ್ಲಿ ಕೆಲವು ವಿಚಾರಗಳಿವೆ ಆದ್ದರಿಂದ ವಿಭಿನ್ನ ಬಸ್ಸುಗಳು PV ಬಸ್ಸುಗಳನ್ನು ಪರಿಗಣಿಸುತ್ತಿವೆ ಎಂಬುದು ಗೌಸ್ ಸೀಡೆಲ್ ವಿಧಾನದ ಅಧ್ಯಯನದಲ್ಲಿ ಇವೆ ಆದರೆ ಈ ಬಸ್ ನಿಂದ ಸಮಸ್ಯೆಯನ್ನು ಪರಿಹರಿಸಬಹುದು ವಿರಾಮದ ನಂತರ ನ್ಯೂಟನ್ ರಾಫ್ಸನ್ ವಿಧಾನವನ್ನು ತೆಗೆದುಕೊಳ್ಳುತ್ತೇನೆ